ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಪ್ರಾರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು ಬಯಾಸ್ದ ಸಂದರ್ಭದಲ್ಲಿ p n ಜಂಕ್ಷನ್ ಅನ್ನು ನೋಡಿದ್ದೇವೆ ಆದ್ದರಿಂದ ನಾವು ಫಾರ್ವರ್ಡ್ ಮತ್ತು ರಿವರ್ಸ್ ಬಯಾಸ್ ಎರಡನ್ನೂ ಅನ್ವಯಿಸಿದ್ದೇವೆ ಮತ್ತು I V ಗುಣಲಕ್ಷಣಗಳನ್ನು ನೋಡಿದ್ದೇವೆ p n ಜಂಕ್ಷನ್ ಮೂಲಭೂತವಾಗಿ ರೆಕ್ಟಿಫೈಯರ್ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನೀವು I ವರ್ಸಸ್ V ಇದು I ಇದು V ಮೊದಲ ಚತುರ್ಭುಜವು ಫಾರ್ವರ್ಡ್ ಬಯಾಸ್ ಆಗಿದೆ ಇದು ರಿವರ್ಸ್ ಆಗಿದೆ ಫಾರ್ವರ್ಡ್ ಬಯಾಸ್ನ ಸಂದರ್ಭದಲ್ಲಿ ಕರೆಂಟ್ ವೋಲ್ಟೇಜ್ನಂತೆ ಘಾತೀಯವಾಗಿ ಹೋಗುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಕರೆಂಟ್ನ ವಿಶಿಷ್ಟ ಮೌಲ್ಯವು ಮಿಲಿ ಆಂಪ್ಸ್ಗಳ ಸುತ್ತಲೂ ಇರುತ್ತದೆ ನೀವು ರಿವರ್ಸ್ ಬಯಾಸ್ ಹೊಂದಿದ್ದರೆ ಚಿಕ್ಕದಾದ ಕರೆಂಟ್ಅನ್ನು ನ್ಯಾನೊ ಆಂಪ್ಸ್ ಅಥವಾ ಮೈಕ್ರೋ ಆಂಪ್ಸ್ಗಳ ಕ್ರಮದಲ್ಲಿ ಹೊಂದುತ್ತದೆ ಮತ್ತು ಅದು ಸ್ಥಿರವಾಗಿರುತ್ತದೆ p n ಜಂಕ್ಷನ್ ನ ಸಂದರ್ಭದಲ್ಲಿ ನಾವು ಕರೆಂಟ್ನ ಎಕ್ಸ್ಪ್ರೆಶನ್ಯನ್ನು ಸಹ ಬರೆದಿದ್ದೇವೆ ಆದ್ದರಿಂದ ಎಕ್ಸ್ಪ್ರೆಶನ್ J ಎಂಬುದು ಕೆಲವು ಸ್ಥಿರವಾದ Jso ಗೆ ಸಮಾನವಾಗಿರುತ್ತದೆ ಇದು ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಟೈಮ್ಸ್ expeVkT 1 ಆಗಿದೆ ಆದ್ದರಿಂದ ಇದು ಫಾರ್ವರ್ಡ್ ಬಯಾಸ್ ಸಂದರ್ಭದಲ್ಲಿ Jso ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಆಗಿದ್ದು ಅದು nie2eDhLhNDDeLeNA ಗೆ ಸಮಾನವಾಗಿರುತ್ತದೆ ಆದ್ದರಿಂದ P ಮತ್ತು n ಪ್ರದೇಶದೊಳಗಿನ ಅಲ್ಪಸಂಖ್ಯಾತ ವಾಹಕಗಳಿಗೆ Dh ಮತ್ತು De ಪ್ರಸರಣ ಗುಣಾಂಕಗಳಾಗಿವೆ ಮತ್ತು Lh ಮತ್ತು Le ಪ್ರಸರಣ ಉದ್ದಗಳಾಗಿವೆ ಆದ್ದರಿಂದ ಇಂದು ನಾವು ಈ ಕೆಲವು ಮೌಲ್ಯಗಳನ್ನು ಫಾರ್ವರ್ಡ್ ಬಯಾಸ್ನಲ್ಲಿ ಮತ್ತು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ನಲ್ಲಿ ಲೆಕ್ಕಾಚಾರ ಮಾಡಲು ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಆದರೆ ನಾವು ಅದನ್ನು ಮಾಡುವ ಮೊದಲು ನೀವು ವಸ್ತುವನ್ನು ಬದಲಾಯಿಸಿದರೆ ಈ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಲು ನಾನು ಬಯಸುತ್ತೇನೆ ಆದ್ದರಿಂದ ನಾನು ಈ ಎಕ್ಸ್ಪ್ರೆಶನ್ಯನ್ನು ಮತ್ತೊಮ್ಮೆ Jso ಗಾಗಿ ಬರೆಯುತ್ತೇನೆ Jso nie2eDhLhNDDeLeNA ಆಗಿದೆ ಈಗ nie2 ಇದು ಆಂತರಿಕ ವಾಹಕ ಸಾಂದ್ರತೆಯಾಗಿದೆ ಇದು ವಸ್ತು ಗುಣಲಕ್ಷಣವಾಗಿದೆ nie2 ಬೇರೆ ಏನು ಅಲ್ಲ NcNvexp⁡ EgkT ಎಂದು ನಮಗೆ ತಿಳಿದಿದೆ ಈ ಎಕ್ಸ್ಪ್ರೆಶನ್ಯಲ್ಲಿ ನಾವುnie2 ಅನ್ನು ಬದಲಿಸಬಹುದು ಆದ್ದರಿಂದ J ಇದು ಏನೂ ಅಲ್ಲ Jso exp⁡evkT 1 ಆದ್ದರಿಂದ ನಾನು ಇಲ್ಲಿ Jso ಅನ್ನು ಬದಲಿಸಲಿದ್ದೇನೆ ಮತ್ತು nie2 ಬದಲಿಗೆ ನಾನು ಅದನ್ನು NcNvexp⁡ EgkT ನೊಂದಿಗೆ ಬದಲಾಯಿಸಲಿದ್ದೇನೆ ಕೇವಲ ವಾದದ ಸಲುವಾಗಿ ಇದು ನಿಜವೆಂದು ನಾವು ಕಂಡುಕೊಳ್ಳುತ್ತೇವೆ evkT ಸಾಮಾನ್ಯವಾಗಿ 1 ಕ್ಕಿಂತ ಹೆಚ್ಚಾಗಿರುತ್ತದೆ ಹಾಗಾಗಿ ನಾನು ಈ ಪದವನ್ನು 1 ರಿಂದ ನಿರ್ಲಕ್ಷಿಸಬಹುದು ನಾನು Vg ಎಂಬ ಇನ್ನೊಂದು ಪದವನ್ನು ಪರಿಚಯಿಸಲಿದ್ದೇನೆ ಅದು ಬೇರೇನೂ ಅಲ್ಲ e ನಿಂದ ಭಾಗಿಸಿದ ಬ್ಯಾಂಡ್ ಅಂತರ ಆದ್ದರಿಂದ ನೀವು ಹಾಗೆ ಮಾಡಿದರೆ J eDhLhNDeDeLeNA NcNvexp⁡eV VgkT ಗೆ ಸಮಾನವಾಗುತ್ತದೆ ಆದ್ದರಿಂದ V ಇಲ್ಲಿ ನೀವು ಫಾರ್ವರ್ಡ್ ಬಯಾಸ್ Vg ಸಮಯದಲ್ಲಿ ಅನ್ವಯಿಸುವ ಬಾಹ್ಯ ಸಾಮರ್ಥ್ಯವು ಬೇರೇನೂ ಅಲ್ಲ ಬ್ಯಾಂಡ್ ಅಂತರವನ್ನು e ನಿಂದ ಭಾಗಿಸಲಾಗಿದೆ ಆದ್ದರಿಂದ ನೀವು ವಿಭಿನ್ನ ಸೆಮಿಕಂಡಕ್ಟರ್ಗಳಿಗೆ ಕರೆಂಟ್ ವರ್ಸಸ್ ವೋಲ್ಟೇಜ್ ಅನ್ನು ಯೋಜಿಸಿದರೆ ನೀವು ನೀಡಿದ ಕರೆಂಟ್ ಅನ್ನು ಬಯಸಿದರೆ ಬ್ಯಾಂಡ್ ಅಂತರವು ಹೆಚ್ಚಿದ್ದರೆ ವೋಲ್ಟೇಜ್ ಹೆಚ್ಚಾಗಿರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಾನು 3 ವಸ್ತುಗಳಿಗೆ I ವರ್ಸಸ್ V ಅನ್ನು ಯೋಜಿಸುತ್ತೇನೆ ಆದ್ದರಿಂದ ನಾವು ಜರ್ಮೇನಿಯಮ್ ಸಿಲಿಕಾನ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಅನ್ನು ನೋಡುತ್ತೇವೆ ಆದ್ದರಿಂದ ಬ್ಯಾಂಡ್ ಗ್ಯಾಪ್ Eg ಪರಿಭಾಷೆಯಲ್ಲಿ ಜರ್ಮೇನಿಯಮ್ ಸಿಲಿಕಾನ್ ಗಿಂತ ಚಿಕ್ಕದಾದ ಬ್ಯಾಂಡ್ ಅಂತರವನ್ನು ಹೊಂದಿದೆ ಅದು ಗ್ಯಾಲಿಯಂ ಆರ್ಸೆನೈಡ್ ಗಿಂತ ಚಿಕ್ಕದಾಗಿದೆ ನಮಗೆ ತಿಳಿದಿರುವ ಕೆಲವು ವಿಶಿಷ್ಟ ಮೌಲ್ಯಗಳು ಜರ್ಮೇನಿಯಮ್ ಸುಮಾರು 0 7 ಎಲೆಕ್ಟ್ರಾನ್ ವೋಲ್ಟ್ ಗಳು ಇದು ev ನಲ್ಲಿದೆ ಸಿಲಿಕಾನ್ 1 1 ಗ್ಯಾಲಿಯಂ ಆರ್ಸೆನೈಡ್ 1 43 ಆಗಿದೆ ಆದ್ದರಿಂದ ನನ್ನ ಪ್ರವಾಹವು ಮಿಲಿಯಾಂಪ್ಗಳಲ್ಲಿ ಇರುತ್ತದೆ ಇದು ವೋಲ್ಟೇಜ್ 0 ಆದ್ದರಿಂದ ಜರ್ಮೇನಿಯಮ್ಗೆ ಕರ್ವ್ ಮೊದಲು ಬರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ನಂತರ ನೀವು ಸಿಲಿಕಾನ್ ಅನ್ನು ಹೊಂದಿದ್ದೀರಿ ಮತ್ತು ಅಂತಿಮವಾಗಿ ನೀವು ಗ್ಯಾಲಿಯಂ ಆರ್ಸೆನೈಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಜರ್ಮೇನಿಯಮ್ ಸಿಲಿಕಾನ್ ಗ್ಯಾಲಿಯಂ ಆರ್ಸೆನೈಡ್ ಆದ್ದರಿಂದ ಪ್ರಸ್ತುತದ ನಿರ್ದಿಷ್ಟ ಮೌಲ್ಯಕ್ಕಾಗಿ ನಾನು ಕರೆಂಟ್ 0 1 ಮಿಲಿಯಾಂಪ್ಸ್ ಆಗಿರಬೇಕು ಎಂದು ಹೇಳೋಣ ಜರ್ಮೇನಿಯಮ್ಗೆ ವೋಲ್ಟೇಜ್ ಕಡಿಮೆಯಾಗಿದೆ ಸಿಲಿಕಾನ್ಗೆ ಹೆಚ್ಚು ಮತ್ತು ಗ್ಯಾಲಿಯಮ್ ಆರ್ಸೆನೈಡ್ಗೆ ಇನ್ನೂ ಹೆಚ್ಚಿನದಾಗಿದೆ ಮತ್ತು ನೀವು Vg ಅನ್ನು ಹೊಂದಿರುವುದರಿಂದ ಇದು ಆ ಎಕ್ಸ್ಪ್ರೆಶನ್ಯಲ್ಲಿ ಬ್ಯಾಂಡ್ ಅಂತರವಾಗಿದೆ ಆದ್ದರಿಂದ ನಾವು ಈಗ ಮುಂದೆ ಹೋಗೋಣ ಮತ್ತು ಸಿಲಿಕಾನ್ನಲ್ಲಿ p n ಜಂಕ್ಷನ್ ನ ಉದಾಹರಣೆಯನ್ನು ನೋಡೋಣ ಮತ್ತು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ನ ಕೆಲವು ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡೋಣ ಮತ್ತು ಫಾರ್ವರ್ಡ್ ಬಯಾಸ್ನಲ್ಲಿ p n ಜಂಕ್ಷನ್ ಮೂಲಕ ಕರೆಂಟ್ನ ಲೆಕ್ಕಾಚಾರ ಮಾಡೋಣ ಆದ್ದರಿಂದ ನಾವು ಮೊದಲು ನೋಡಿದ p n ಜಂಕ್ಷನ್ ನಿಂದ ಪ್ರಾರಂಭಿಸಲಿದ್ದೇವೆ ನಮ್ಮಲ್ಲಿ NA 1017 ಮತ್ತು ND 1016 ಆಗಿದೆ ವಸ್ತುವು ಸಿಲಿಕಾನ್ ಆಗಿದೆ ಆದ್ದರಿಂದ ಆಂತರಿಕ ವಾಹಕ ಸಾಂದ್ರತೆಯು ni 1010 ಆಗಿದೆ ಆದ್ದರಿಂದ ನಾವು ಈ p n ಜಂಕ್ಷನ್ ನಲ್ಲಿ ಸಂಪರ್ಕ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಬಹುದು ಸಂಪರ್ಕ ಸಾಮರ್ಥ್ಯ Vo ಅನ್ನು ನಾವು ಈ ಕೊನೆಯ ತರಗತಿಯಲ್ಲಿ ಮಾಡಿದ್ದೇವೆ ಇದು 0 775 ವೋಲ್ಟ್ಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಾವು ಕರೆಂಟ್ ಏನೆಂದು ತಿಳಿಯಲು ಬಯಸುತ್ತೇವೆ ಆದ್ದರಿಂದ ನಾವು J ನ ಮೌಲ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ನಾವು ಫಾರ್ವರ್ಡ್ ಬಯಾಸ್ ಅನ್ನು ಅನ್ವಯಿಸಿದಾಗ ಮತ್ತು ವೋಲ್ಟೇಜ್ನ ಮೌಲ್ಯವನ್ನು 0 5 ವೋಲ್ಟ್ಗಳಾಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು p ಸೈಡ್ ಮತ್ತು ನಂತರ n ಸೈಡ್ ಅನ್ನು ಬರೆಯೋಣ ಆದ್ದರಿಂದ ನಾವು ತಿಳಿದುಕೊಳ್ಳಲು ಬಯಸುವ ಮೊದಲ ವಿಷಯವೆಂದರೆ ಫಾರ್ವರ್ಡ್ ಬಯಾಸ್ ನಿಂದಾಗಿ ಎಷ್ಟು ಹೆಚ್ಚುವರಿ ವಾಹಕಗಳನ್ನು ಚುಚ್ಚಲಾಗುತ್ತದೆ ಆದ್ದರಿಂದ ಕೊನೆಯ ತರಗತಿಯಿಂದ ನೀವು ನೆನಪಿಸಿಕೊಂಡರೆ pn ಜಂಕ್ಷನ್ನಲ್ಲಿನ ಪ್ರವಾಹವು ಅಲ್ಪಸಂಖ್ಯಾತ ವಾಹಕಗಳ ಕಾರಣದಿಂದಾಗಿರುತ್ತದೆ ಆದ್ದರಿಂದ ನೀವು p ಸೈಡ್ಗೆ ಎಲೆಕ್ಟ್ರಾನ್ಗಳನ್ನು ಇಂಜೆಕ್ಟ್ ಮಾಡಲಾಗುತ್ತದೆ ನೀವು n ಗೆ ಹೋಲ್ ಗಳನ್ನು ಇಂಜೆಕ್ಟ್ ಮಾಡಲಾಗುತ್ತದೆ ಇದು ಕರೆಂಟ್ ಅನ್ನು ಉಂಟುಮಾಡುತ್ತದೆ ನೀವು ಮೌಲ್ಯಗಳನ್ನು ಬರೆದರೆ Ppo ಬೇರೇನೂ ಅಲ್ಲ NA ಇದು 1017 ಆಗಿದೆ ಎಲೆಕ್ಟ್ರಾನ್ಗಳ ಸಾಂದ್ರತೆಯು ಕೇವಲ nie2NA ಆಗಿರುತ್ತದೆ ಆದ್ದರಿಂದ ಅದು 103 ಆಗಿದೆ ಅದೇ ರೀತಿಯಲ್ಲಿ ನಾವು n ಸೈಡ್ಗೆ ಬರೆಯಬಹುದು ಹೆಚ್ಚುವರಿ ವಾಹಕಗಳ ಸೂತ್ರ Pn ಏನೂ ಅಲ್ಲ Ppoexp eV VkT ಆದ್ದರಿಂದ ಇಲ್ಲಿ Vo ಎಂಬುದು ಸಂಪರ್ಕ ವಿಭವವಾಗಿದೆ V ಎಂಬುದು ಫಾರ್ವರ್ಡ್ ಬಯಾಸ್ ಪೊಟೆನ್ಶಿಯಲ್ ಆಗಿದೆ ಅದು 0 5 ಆಗಿದೆ ಆದ್ದರಿಂದ Pno ಹೆಚ್ಚುವರಿ ವಾಹಕವಾಗಿದೆ ಆದ್ದರಿಂದ ನೀವು ಸಂಖ್ಯೆಗಳನ್ನು ಬದಲಿಸಿ ಮೌಲ್ಯಮಾಪನ ಮಾಡಿದರೆ ಮತ್ತು 0 ನಲ್ಲಿ Pn 2 4 x 1012 cm3 ಆಗಿರುತ್ತದೆ ಆದ್ದರಿಂದ ಈ ಸಂಖ್ಯೆಯು n ಭಾಗದಲ್ಲಿರುವ ಹೋಲ್ ಗಳ ಸಮತೋಲನದ ಸಾಂದ್ರತೆಗಿಂತ ಹೆಚ್ಚಿನದಾಗಿದೆ ಅದು ಇಲ್ಲಿದೆ ಆದ್ದರಿಂದ ಇದು ಹೆಚ್ಚು ದೊಡ್ಡದಾಗಿದೆ ಅಂತೆಯೇ ನಾವು p ಬದಿಯಲ್ಲಿ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಲೆಕ್ಕ ಹಾಕಬಹುದು ಇದು 2 4 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇವುಗಳು ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಫಾರ್ವರ್ಡ್ ಬಯಾಸ್ನಿಂದ ಚುಚ್ಚಲ್ಪಟ್ಟ ಹೆಚ್ಚುವರಿ ಹೋಲ್ಗಳು ಈಗ ಇವು ಇನ್ನೂ ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಆದ್ದರಿಂದ ಅಂತಿಮವಾಗಿ ಅವು ವಸ್ತುವಿನ ಮೂಲಕ ಹರಡುತ್ತವೆ ಅವು ಬಹುಪಾಲು ವಾಹಕಗಳೊಂದಿಗೆ ಪುನಃ ಸಂಯೋಜಿಸುತ್ತವೆ ಮತ್ತು ಹೊರಹಾಕಲ್ಪಡುತ್ತವೆ ಆದ್ದರಿಂದ ಪ್ರಸರಣ ಉದ್ದವನ್ನು ಲೆಕ್ಕಾಚಾರ ಮಾಡಲು ನಾವು ಪ್ರಸರಣ ಗುಣಾಂಕವನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ನಾನು ಮೊದಲು ಚಲನಶೀಲತೆಯನ್ನು ಬರೆಯುತ್ತೇನೆ ಆದ್ದರಿಂದ μe ಅದು ಎಲೆಕ್ಟ್ರಾನ್ನ ಚಲನಶೀಲತೆ ಮತ್ತು μh ಇದು ಹೋಲ್ ನ ಚಲನಶೀಲತೆಯಾಗಿದೆ ಆದ್ದರಿಂದ ಅರೆವಾಹಕದ ಸಂದರ್ಭದಲ್ಲಿ ಚಲನಶೀಲತೆಯು ಸಾಮಾನ್ಯವಾಗಿ ಹೆಚ್ಚುತ್ತಿರುವ ಡೋಪಿಂಗ್ ಸಾಂದ್ರತೆಯೊಂದಿಗೆ ಕಡಿಮೆಯಾಗುತ್ತದೆ ಆದ್ದರಿಂದ ಅವು ಪ್ರಮಾಣಿತ ಕೋಷ್ಟಕಗಳಾಗಿವೆ ಇದರಿಂದ ನಾವು ಡೋಪಿಂಗ್ ಸಾಂದ್ರತೆಯ ಕಾರ್ಯವಾಗಿ μe ಮತ್ತು μh ಮೌಲ್ಯಗಳನ್ನು ಪಡೆಯಬಹುದು ಆದ್ದರಿಂದ ಒಮ್ಮೆ ನಮಗೆ μ ತಿಳಿದಿದ್ದರೆ ನಾವು ಪ್ರಸರಣ ಗುಣಾಂಕವನ್ನು ಲೆಕ್ಕ ಹಾಕಬಹುದು ಇದು ಬೇರೇನೂ ಅಲ್ಲ kTee ಆದ್ದರಿಂದ ನಾನು ಎಲ್ಲಾ ಮೌಲ್ಯಗಳನ್ನು ಬದಲಿಸಿದರೆ ಅದು ನನಗೆ ಎಲೆಕ್ಟ್ರಾನ್ಗಳ ಪ್ರಸರಣ ಗುಣಾಂಕವನ್ನು ನೀಡುತ್ತದೆ ಆದ್ದರಿಂದ 3 ನಾವು ಹೋಲ್ ಗಳ ಪ್ರಸರಣ ಗುಣಾಂಕವನ್ನು ಸಹ ಪಡೆಯಬಹುದು ಇದು 0 39 ಆಗಿದೆ ಈಗ ನೀವು ಪ್ರಸರಣ ಉದ್ದವನ್ನು ಕಂಡುಹಿಡಿಯಲು ಬಯಸಿದರೆ ಈ ಅಲ್ಪಸಂಖ್ಯಾತ ವಾಹಕಗಳು ಮರುಸಂಯೋಜಿಸುವ ಮೊದಲು ಎಷ್ಟು ದೂರ ಅಥವಾ ಎಷ್ಟು ಸಮಯದವರೆಗೆ ಪ್ರಯಾಣಿಸಬಹುದು ಎಂಬುದನ್ನು ಸಹ ನಾವು ತಿಳಿದಿರಬೇಕು ಆದ್ದರಿಂದ ನಾವು ವಾಹಕದ ಜೀವಿತಾವಧಿಯನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ನಾನು ಮೌಲ್ಯಗಳನ್ನು τh 417 ನ್ಯಾನೊಸೆಕೆಂಡ್ಗಳು τe 5 ನ್ಯಾನೊಸೆಕೆಂಡ್ಗಳು ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಇವು ಮತ್ತೆ ತಿಳಿದಿರುವ ಮೌಲ್ಯಗಳಾಗಿವೆ ವಿಶಿಷ್ಟವಾಗಿ ಇವುಗಳು ಡೋಪಾಂಟ್ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ τh ಎಂಬುದು p n ಜಂಕ್ಷನ್ ನ n ಬದಿಯ ಮೂಲಕ ಚಲಿಸುವ ಹೋಲ್ಗಳ ಜೀವಿತಾವಧಿಯಾಗಿದೆ τe ಎಂಬುದು p ಬದಿಯ ಮೂಲಕ ಚಲಿಸುವ ಎಲೆಕ್ಟ್ರಾನ್ಗಳಿಗೆ ಜೀವಿತಾವಧಿಯಾಗಿದೆ ಆದ್ದರಿಂದ ನಾವು ಪ್ರಸರಣ ಉದ್ದವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಇಲ್ಲಿDh ಹೊಂದಿರುವ ಮೌಲ್ಯಗಳನ್ನು ಬದಲಿಸಬಹುದು ನೀವು ಇಲ್ಲಿ τh ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು21 8 x 10 3 ಕ್ಷಮಿಸಿ 10 4 cm ಅಥವಾ 21 Le ಬೇರೇನೂ ಅಲ್ಲ De τe τe ಇದು 1 24 x 10 4 cm ಅಥವಾ 1 ಆದ್ದರಿಂದ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಮತ್ತು ಫಾರ್ವರ್ಡ್ ಬಯಾಸ್ ಸಮಯದಲ್ಲಿ ಕರೆಂಟ್ ಅನ್ನು ಲೆಕ್ಕಾಚಾರ ಮಾಡಲು ನಮಗೆ ಅಗತ್ಯವಿರುವ ಎಲ್ಲಾ ಮೌಲ್ಯಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ Jso ನಾವು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಈ ಎಲ್ಲಾ ಮೌಲ್ಯಗಳನ್ನು ಪ್ರಸರಣ ಗುಣಾಂಕಗಳು ಮತ್ತು ಪ್ರಸರಣ ಉದ್ದವನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾವು ಸಂಖ್ಯೆಗಳನ್ನು ಬದಲಿಸಬಹುದು ಮತ್ತು Jso ಅನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ Jso 11 A cm 2 ಎಂದು ಆಗುತ್ತದೆ ಆದ್ದರಿಂದ ಇದು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಆಗಿದೆ ಆದ್ದರಿಂದ ನಾನು p n ಜಂಕ್ಷನ್ ಅನ್ನು ರಿವರ್ಸ್ ಬಯಾಸ್ ಹೊಂದಿದ್ದರೆ ಅಲ್ಲಿ ಹರಿಯುವ ಕರೆಂಟ್ ಇದಾಗಿದೆ ಆದ್ದರಿಂದ ಫಾರ್ವರ್ಡ್ ಬಯಾಸ್ ಸಮಯದಲ್ಲಿ ಕರೆಂಟ್ ಏನೂ ಅಲ್ಲ JsoexpeVkT 1 ನಾವು ಅನ್ವಯಿಸಿದ ವೋಲ್ಟೇಜ್ 0 5 ವೋಲ್ಟ್ ಆಗಿದೆ ಆದ್ದರಿಂದ J 3 03 x 10 3 A cm 2 ಆಗಿರುತ್ತದೆ ಆದ್ದರಿಂದ ಇದು ಫಾರ್ವರ್ಡ್ ಬಯಾಸ್ ಕರೆಂಟ್ ಆಗಿದೆ ಆದ್ದರಿಂದ ಮೊದಲೇ ನಾವು p n ಜಂಕ್ಷನ್ ಅನ್ನು ರೆಕ್ಟಿಫೈಯರ್ ಎಂದು ಹೇಳಿದ್ದೇವೆ ಮತ್ತು ನಾವು ಅದನ್ನು ನಿಜವಾಗಿ ನೋಡಬಹುದು ಏಕೆಂದರೆ J ಎಂಬುದು Jso ಗಿಂತ ಹೆಚ್ಚು ಈ ಲೆಕ್ಕಾಚಾರಗಳಲ್ಲಿ ಸಾಧನದ ಉದ್ದವು ಪ್ರಸರಣ ಉದ್ದಕ್ಕಿಂತ ದೊಡ್ಡದಾಗಿದೆ ಎಂದು ನಾವು ಭಾವಿಸಿದ್ದೇವೆ ಆದ್ದರಿಂದ Lh ಮತ್ತು Le ಉದ್ದ ಆಗಿರಲಿ ಆದ್ದರಿಂದ ಇದು p ಮತ್ತು n ಬದಿಯ ಭೌತಿಕ ಉದ್ದಗಳನ್ನು ಸೂಚಿಸುತ್ತದೆ ಆದ್ದರಿಂದ Lh ಮತ್ತು Le ಪ್ರಸರಣ ಉದ್ದಕ್ಕಿಂತ ದೊಡ್ಡದಾಗಿದೆ ಎಂದು ನಾವು ಊಹಿಸಿದ್ದೇವೆ ಆದ್ದರಿಂದ ಈ ರೀತಿಯ ಡಯೋಡ್ ಅನ್ನು ಲಾಂಗ್ ಡಯೋಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರಸರಣ ಉದ್ದಗಳು ಈ ಸಮೀಕರಣಕ್ಕೆ ಹೋಗುತ್ತದೆ ಭೌತಿಕ ಉದ್ದವು ವಾಸ್ತವವಾಗಿ ಚಿಕ್ಕದಾಗಿದ್ದರೆ Lh ಮತ್ತು Le ಪ್ರಸರಣ ಉದ್ದಕ್ಕಿಂತ ಚಿಕ್ಕದಾಗಿದ್ದರೆ ಅದನ್ನು ಶಾರ್ಟ್ ಡಯೋಡ್ ಎಂದು ಕರೆಯಲಾಗುತ್ತದೆ ಲೆಕ್ಕಾಚಾರದಲ್ಲಿ ಒಂದೇ ವ್ಯತ್ಯಾಸವೆಂದರೆ ಸಣ್ಣ ಡಯೋಡ್ನ ಸಂದರ್ಭದಲ್ಲಿ ಪ್ರಸರಣ ಉದ್ದಗಳ ಬದಲಿಗೆ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ನ ಸಮೀಕರಣದಲ್ಲಿ ನಾವು p ಮತ್ತು n ಸೈಡ್ನ ಭೌತಿಕ ಉದ್ದಗಳನ್ನು ಹಾಕುತ್ತೇವೆ ಆದ್ದರಿಂದ ನಾವು ಮತ್ತೊಮ್ಮೆ I V ಗುಣಲಕ್ಷಣಗಳನ್ನು ನೋಡೋಣ ಆದರೆ ನಾವು ರಿವರ್ಸ್ ಬಯಾಸ್ ಭಾಗವನ್ನು ನೋಡೋಣ ರಿವರ್ಸ್ ಬಯಾಸ್ನಲ್ಲಿ p n ಜಂಕ್ಷನ್ ನ ಸಂದರ್ಭದಲ್ಲಿ ಪ್ರಸ್ತುತವು ಸ್ಥಿರವಾಗಿರುತ್ತದೆ ವೋಲ್ಟೇಜ್ ಅನ್ನು ಅವಲಂಬಿಸುವುದಿಲ್ಲ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಕರೆಂಟ್ ಸ್ಥಿರವಾಗಿದೆ ಇದು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳಿದ್ದೇವೆ ಆದರೆ ಇದು ನಿಜವಾಗಿಯೂ ದೊಡ್ಡ ವೋಲ್ಟೇಜ್ ಮೌಲ್ಯಗಳಲ್ಲಿ ಹೊರಹೊಮ್ಮುತ್ತದೆ ಡಯೋಡ್ ಒಡೆಯುತ್ತದೆ ಆದ್ದರಿಂದ ಆ ವಸ್ತುವಿನ ಮೂಲಕ ಹರಿಯುವ ದೊಡ್ಡ ರಿವರ್ಸ್ ಕರೆಂಟ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಸಂಭವಿಸುವ ಈ ವೋಲ್ಟೇಜ್ ಅನ್ನು ನಿಮ್ಮ ಬ್ರೇಕ್ ಡೌನ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಇದು ರಿವರ್ಸ್ ಬಯಾಸ್ನಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಇದು ಸಂಭವಿಸಿದಾಗ p n ಜಂಕ್ಷನ್ ಮುರಿದುಹೋಗಿದೆ ಎಂದು ನಾವು ಹೇಳಿದ್ದೇವೆ ಮತ್ತು ಇದಕ್ಕಾಗಿ 2 ಕಾರ್ಯವಿಧಾನಗಳಿವೆ ಒಂದು ನಿಮ್ಮ ಅವಲಾಂಚ್ ಸ್ಥಗಿತ ಇದು ಕಡಿಮೆ ಡೋಪಿಂಗ್ನೊಂದಿಗೆ p n ಜಂಕ್ಷನ್ ಗೆ ಸಂಭವಿಸುತ್ತದೆ ಆದ್ದರಿಂದ ನೀವು p ಮತ್ತು n ಬದಿಯಲ್ಲಿ ಕಡಿಮೆ ಡೋಪಿಂಗ್ ಸಾಂದ್ರತೆಯನ್ನು ಹೊಂದಿರುವಿರಿ ಆದ್ದರಿಂದ ನೀವು ವಿಶಾಲವಾದ ಸವಕಳಿ ಪ್ರದೇಶವನ್ನು ಹೊಂದಿದ್ದೀರಿ ಆದ್ದರಿಂದ ನಾನು ಈ p ಸೈಡ್ ಅನ್ನು ಚಿತ್ರಿಸಲು ಹೋದರೆ ಅದು ನನ್ನ n ಸೈಡ್ ಆಗಿದೆ ಇದು ರಿವರ್ಸ್ ಬಯಾಸ್ನಲ್ಲಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕ್ಷೇತ್ರದಿಂದ ವೇಗವರ್ಧಿತವಾಗಿರುವ ಎಲೆಕ್ಟ್ರಾನ್ ಮೂಲಭೂತವಾಗಿ ಸಿಲಿಕಾನ್ ಪರಮಾಣುವಿನೊಂದಿಗೆ ಸಂವಹನ ನಡೆಸಬಹುದು ಮತ್ತು ಅನ್ವಯಿಸಲಾದ ದೊಡ್ಡ ಬಾಹ್ಯ ಸಾಮರ್ಥ್ಯದ ಕಾರಣದಿಂದಾಗಿ ಇದು ಸಾಕಷ್ಟು ಹೆಚ್ಚಿನ ಶಕ್ತಿಯನ್ನು ಹೊಂದಿರುವುದರಿಂದ ಆ ಎಲೆಕ್ಟ್ರಾನ್ ಸಿಲಿಕಾನ್ ಪರಮಾಣುವನ್ನು ಅಯಾನೀಕರಿಸುತ್ತದೆ ಮತ್ತು ಹೆಚ್ಚಿನ ಎಲೆಕ್ಟ್ರಾನ್ಗಳನ್ನು ಉತ್ಪಾದಿಸುತ್ತದೆ ಇದು ಪ್ರತಿಯಾಗಿ ಮತ್ತೊಂದು ಸಿಲಿಕಾನ್ ಪರಮಾಣುವಿನೊಂದಿಗೆ ಸಂವಹನ ನಡೆಸಬಹುದು ಇದರಿಂದಾಗಿ ನೀವು ಉತ್ಪಾದಿಸಲಾದ ಎಲೆಕ್ಟ್ರಾನ್ಗಳ ಅವಲಾಂಚ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಎಲೆಕ್ಟ್ರಾನ್ ಸಿಲಿಕಾನ್ ಪರಮಾಣುವನ್ನು ಹೊಡೆದು ಅಯಾನೀಕರಿಸುವ ಈ ಪರಿಣಾಮವನ್ನು ಇಂಪ್ಯಾಕ್ಟ್ ಅಯಾನೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಇದರ ಪರಿಣಾಮವೆಂದರೆ ನೀವು ದೊಡ್ಡ ಕರೆಂಟ್ ಅನ್ನು ಹೊಂದಿರುವಿರಿ ಆದ್ದರಿಂದ ಸ್ಥಗಿತದ ಒಂದು ಕಾರ್ಯವಿಧಾನವನ್ನು ಅವಲಾಂಚ್ ಸ್ಥಗಿತ ಎಂದು ಕರೆಯಲಾಗುತ್ತದೆ ಕಡಿಮೆ ಡೋಪಿಂಗ್ ಸಾಂದ್ರತೆಗಳಲ್ಲಿ ಸಂಭವಿಸುತ್ತದೆ ಮತ್ತೊಂದು ಸ್ಥಗಿತದ ಕಾರ್ಯವಿಧಾನವನ್ನು ಝೀನರ್ ಸ್ಥಗಿತ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಝೀನರ್ ಸ್ಥಗಿತವು ದೊಡ್ಡ ಡೋಪಿಂಗ್ ಮೌಲ್ಯಗಳಲ್ಲಿ ಸಂಭವಿಸುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸವಕಳಿ ಪ್ರದೇಶವು ತೆಳ್ಳಗಿರುತ್ತದೆ ಅಥವಾ ಕಿರಿದಾಗಿರುತ್ತದೆ ಆದ್ದರಿಂದ ಇದಕ್ಕಾಗಿ ಎನರ್ಜಿ ಡೈಗ್ರಾಮ್ ಅನ್ನು ಬಿಡಿಸಬೇಕಾದರೆ ನಾವು ಸ್ವಲ್ಪಮಟ್ಟಿಗೆ ಬಿಡಿಸುತ್ತೇವೆ ಆದ್ದರಿಂದ ಇದು ನನ್ನ p ಸೈಡ್ ಅದು ನನ್ನ n ಸೈಡ್ ಇವು ಫರ್ಮಿ ಮಟ್ಟಗಳು ಆದ್ದರಿಂದ ನಾವು ರಿವರ್ಸ್ ಬಯಾಸ್ನಲ್ಲಿದ್ದೇವೆ ಆದ್ದರಿಂದ ದೊಡ್ಡ ತಡೆಗೋಡೆ ಇದೆ ಆದರೆ ನಿಮ್ಮ ಸವಕಳಿ ಅಗಲವು ಚಿಕ್ಕದಾಗಿರುವುದರಿಂದ ನಾವು p ನಿಂದ n ಗೆ ಎಲೆಕ್ಟ್ರಾನ್ಗಳನ್ನು ಸುರಂಗಗೊಳಿಸಬಹುದು ಆದ್ದರಿಂದ ಈ ಎಲೆಕ್ಟ್ರಾನ್ಗಳ ಸುರಂಗವನ್ನು ಝೀನರ್ ಪರಿಣಾಮ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಕಾರಣದಿಂದಾಗಿ ನೀವು ದೊಡ್ಡ ಕರೆಂಟ್ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಜಂಕ್ಷನ್ ನ ಸ್ಥಗಿತವನ್ನು ಹೊಂದಿದ್ದೀರಿ ಇದು ಕಾರಣವಾಗುತ್ತದೆ ಆದ್ದರಿಂದ ನಾವು p n ಜಂಕ್ಷನ್ ಅನ್ನು ನೋಡಿದ್ದೇವೆ ಮೊದಲು ಸಮತೋಲನದಲ್ಲಿ ಮತ್ತು ನಂತರ ಬಯಾಸ್ನ ಸಂದರ್ಭದಲ್ಲಿ ಫಾರ್ವರ್ಡ್ ಮತ್ತು ರಿವರ್ಸ್ ರಿವರ್ಸ್ ಬಯಾಸ್ನಲ್ಲಿ ಸಾಧ್ಯವಿರುವ 2 ಸ್ಥಗಿತ ಕಾರ್ಯವಿಧಾನಗಳನ್ನು ಸಹ ನೀವು ನೋಡಿದ್ದೀರಿ ಆದ್ದರಿಂದ ಇಲ್ಲಿಯವರೆಗೆ ನೀವು ಪರಿಗಣಿಸಿರುವ p n ಜಂಕ್ಷನ್ ಗಳಲ್ಲಿ ವಸ್ತುವನ್ನು ಒಂದೇ ಎಂದು ಪರಿಗಣಿಸಿದರೆ ನೀವು p ಮತ್ತು n ಪ್ರಕಾರವನ್ನು ಹೊಂದಿದ್ದೀರಿ ಮತ್ತು ಅವು ಎರಡೂ ಒಂದೇ ವಸ್ತುಗಳಾಗಿವೆ ಆದ್ದರಿಂದ ಅವು ಸಿಲಿಕಾನ್ ಅಥವಾ ಜರ್ಮೇನಿಯಮ್ ಅಥವಾ ಗ್ಯಾಲಿಯಂ ಆರ್ಸೆನೈಡ್ ಆಗಿರಬಹುದು ಆದರೆ ವಸ್ತುವು ಒಂದೇ ಆಗಿರುತ್ತದೆ ನಾವು ಸಂಕ್ಷಿಪ್ತವಾಗಿ ನೋಡಲಿರುವ ಮುಂದಿನ ವಿಷಯವೆಂದರೆ ನೀವು 2 ವಿಭಿನ್ನ ವಸ್ತುಗಳನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಹೆಟೆರೊ ರಚನೆಯನ್ನು ಹೊಂದಿದ್ದರೆ ಏನಾಗುತ್ತದೆ ಆದ್ದರಿಂದ ಈಗ ನೀವು ಹೆಟೆರೊ ಜಂಕ್ಷನ್ ಅನ್ನು ಹೊಂದಿದ್ದೀರಿ ಇದರಿಂದ ನೀವು ವಿವಿಧ ವಸ್ತುಗಳ p ಮತ್ತು n ಪ್ರಕಾರದ ನಡುವೆ ಜಂಕ್ಷನ್ ಅನ್ನು ರಚಿಸಿದ್ದೀರಿ ಮತ್ತೊಮ್ಮೆ ನಾವು ಅಂತಹ ಹೆಟೆರೊ ಜಂಕ್ಷನ್ ಅನ್ನು ಹೊಂದಿರುವಾಗ ನಾವು ಯಾವುದೇ ದೋಷಗಳಿಲ್ಲದ ಆದರ್ಶ ಜಂಕ್ಷನ್ ಅನ್ನು ಹೊಂದಿದ್ದೇವೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ನಾವು ಆಯ್ಕೆ ಮಾಡಬಹುದಾದ ವಸ್ತುಗಳ ಪ್ರಕಾರಗಳ ಮೇಲೆ ಇದು ನಿರ್ಬಂಧವನ್ನು ಹೇರುತ್ತದೆ ಯಾವುದೇ ದೋಷಗಳಿಲ್ಲದ ಆದರ್ಶ ಜಂಕ್ಷನ್ ಅನ್ನು ಹೊಂದಲು ನಾವು 2 ವಸ್ತುಗಳ ನಡುವೆ ಲ್ಯಾಟಿಸ್ ಹೊಂದಾಣಿಕೆಯನ್ನು ಹೊಂದಿರಬೇಕು ಅಥವಾ ನೀವು ಅದನ್ನು ಇನ್ನೊಂದು ರೀತಿಯಲ್ಲಿ ಇರಿಸಲು ಬಯಸಿದರೆ ಅಸಾಮರಸ್ಯವು ಕನಿಷ್ಠವಾಗಿರಬೇಕು ಆದ್ದರಿಂದ ಅಸಾಮರಸ್ಯದ ಮಟ್ಟವನ್ನು ಅವಲಂಬಿಸಿ ನಾವು ಮೊದಲನೆಯದರಲ್ಲಿ ಎರಡನೇ ಪದರದ ದಪ್ಪವನ್ನು ನಿಯಂತ್ರಿಸಬಹುದು ಆದ್ದರಿಂದ ನಾವು ಎಪಿಟಾಕ್ಸಿಯಲ್ ಬೆಳವಣಿಗೆಯನ್ನು ನೋಡಿದರೆ ಎಪಿಟಾಕ್ಸಿಯಲ್ ಬೆಳವಣಿಗೆಯ ಸಂದರ್ಭದಲ್ಲಿ ನೀವು ಬೆಳೆಯಲು ಪ್ರಯತ್ನಿಸುತ್ತಿರುವ ಪದರವು ತಲಾಧಾರದಂತೆಯೇ ಅದೇ ಲ್ಯಾಟಿಸ್ ಸ್ಥಿರತೆಯನ್ನು ಹೊಂದಿರುತ್ತದೆ ಆದ್ದರಿಂದ ಲ್ಯಾಟಿಸ್ ಹೊಂದಾಣಿಕೆಯಿಲ್ಲದಿದ್ದರೆ ವಸ್ತುವಿನಲ್ಲಿ ಅಂತರ್ಗತ ಒತ್ತಡವಿದೆ ಆದ್ದರಿಂದ ನೀವು ಬೆಳೆಯಲು ಪ್ರಯತ್ನಿಸುತ್ತಿರುವ ಪದರದ ದಪ್ಪವು ಲ್ಯಾಟಿಸ್ ಅಸಾಮರಸ್ಯಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಹೆಚ್ಚು ಹೊಂದಾಣಿಕೆಯಿಲ್ಲದ ನಂತರ ತೆಳುವಾದ ಪದರವನ್ನು ನೀವು ಬೆಳೆಯಬಹುದು ಅಂತಿಮವಾಗಿ ನಿಮ್ಮ ಅಸಾಮರಸ್ಯವು ದೊಡ್ಡದಾಗಿದ್ದರೆ ನೀವು ಇಂಟರ್ಫೇಸ್ನಲ್ಲಿ ಹೆಚ್ಚಿನ ಸಂಖ್ಯೆಯ ದೋಷಗಳನ್ನು ಹೊಂದುವಿರಿ ಆದ್ದರಿಂದ ae ಎಪಿಟಾಕ್ಸಿಯಲ್ ಪದರದ ಲ್ಯಾಟಿಸ್ ಸ್ಥಿರವಾಗಿದ್ದರೆ ಮತ್ತು as ತಲಾಧಾರದ ಲ್ಯಾಟಿಸ್ ಸ್ಥಿರವಾಗಿದ್ದರೆ ನಾವು ಅಸಾಮರಸ್ಯವನ್ನು Δ ae asae ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಇದು ಅಸಾಮರಸ್ಯವಾಗಿದೆ ಆದ್ದರಿಂದ ನಾವು tc ಅನ್ನು ಬೆಳೆಸಬಹುದಾದ ಎಪಿಟಾಕ್ಸಿಯಲ್ ಪದರದ ದಪ್ಪವು ae2∆ ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇದು ಅಂದಾಜು ಎಕ್ಸ್ಪ್ರೆಶನ್ಯಾಗಿದೆ ಆದ್ದರಿಂದ ಇದು ae22 ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಸಿಲಿಕಾನ್ ಮತ್ತು ಜರ್ಮೇನಿಯಮ್ನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾನು ಸಿಲಿಕಾನ್ ಮೇಲೆ ಜರ್ಮೇನಿಯಮ್ ಪದರವನ್ನು ಬೆಳೆಯಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳೋಣ ಸಿಲಿಕಾನ್ as ಗೆ ಲ್ಯಾಟಿಸ್ ಸ್ಥಿರಾಂಕವು 5 43 ಆಗಿದೆ ಜರ್ಮೇನಿಯಂಗೆ ಅದು ನನ್ನ ಎಪಿಟಾಕ್ಸಿಯಲ್ ಪದರವಾಗಿದೆ ಇದು 5 66 ಆಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಶೇಕಡಾವಾರು ಪ್ರಮಾಣದಲ್ಲಿ ಹಾಕಲು ಪ್ರಯತ್ನಿಸಿದರೆ ಡೆಲ್ಟಾ 4 ಪ್ರತಿಶತ ಆಗಿರುತ್ತದೆ ಆದ್ದರಿಂದ ಇದು ಏನೂ ಅಲ್ಲ ae asae ಆದ್ದರಿಂದ ನೀವು ಬೆಳೆಯಬಹುದಾದ ನಿರ್ಣಾಯಕ ಪದರ ನೀವು ae2 ಸೂತ್ರವನ್ನು ಬಳಸಿದರೆ ದಪ್ಪವು ಸುಮಾರು 7 ನ್ಯಾನೊಮೀಟರ್ಗಳಿಗೆ ಕೆಲಸ ಮಾಡುತ್ತದೆ ಅಂದರೆ ನೀವು ಸಿಲಿಕಾನ್ನಲ್ಲಿ 7 ನ್ಯಾನೊಮೀಟರ್ಗಳವರೆಗೆ ಜರ್ಮೇನಿಯಮ್ ಪದರವನ್ನು ಬೆಳೆಯಬಹುದು ಜರ್ಮೇನಿಯಂನಲ್ಲಿ ಕೆಲವು ಅಂತರ್ಗತ ಸ್ಟ್ರೈನ್ ಇರುತ್ತದೆ ಆದರೆ ನೀವು ಅದನ್ನು ಮೀರಿ ಹೋದರೆ ನೀವು ವಸ್ತುವಿನಲ್ಲಿ ದೋಷಗಳನ್ನು ರೂಪಿಸುತ್ತೀರಿ ಜರ್ಮೇನಿಯಮ್ ಮತ್ತು ಸಿಲಿಕಾನ್ ಸಂದರ್ಭದಲ್ಲಿ ನೀವು ನಿಜವಾಗಿಯೂ ಅಸ್ವಸ್ಥ ರಚನೆಯನ್ನು ಹೊಂದಿರುತ್ತೀರಿ ಈ ರೀತಿಯ ಬೆಳವಣಿಗೆಯನ್ನು ಸ್ಟ್ರಾನ್ಸ್ಕಿ ಕ್ರಾಸ್ತನೋವ್ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ ಜರ್ಮೇನಿಯಮ್ ಸಿಲಿಕಾನ್ ಬದಲಿಗೆ ನಾನು ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ಅಥವಾ ಇತರ ರೀತಿಯಲ್ಲಿ ಬೆಳೆಯುತ್ತಿರುವ ಗ್ಯಾಲಿಯಂ ಆರ್ಸೆನೈಡ್ ಅನ್ನು ಹೊಂದಿದ್ದೇನೆ ಎಂದು ಹೇಳೋಣ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಲ್ಯಾಟಿಸ್ ಸ್ಥಿರಾಂಕಗಳು ಹೆಚ್ಚು ಹತ್ತಿರದಲ್ಲಿವೆ ಆದ್ದರಿಂದ ಇದು 5 65 ಆಗಿದೆ ಇದು 5 ಆದ್ದರಿಂದ ಇಲ್ಲಿ ಲ್ಯಾಟಿಸ್ ಅಸಾಮರಸ್ಯ Δ ತುಂಬಾ ಚಿಕ್ಕದಾಗಿದೆ ಇದು ಸುಮಾರು 0 2 ಪ್ರತಿಶತದಷ್ಟು ವಿಶಿಷ್ಟವಾಗಿದೆ ಸಿಲಿಕಾನ್ ಜರ್ಮೇನಿಯಮ್ ಇದು 4 ಶೇಕಡಾ ಆದ್ದರಿಂದ ಇಲ್ಲಿ ಎಪಿಟಾಕ್ಸಿಯಲ್ ಪದರಗಳನ್ನು ಬೆಳೆಸುವುದು ಸುಲಭವಾಗಿದೆ ಆದ್ದರಿಂದ ಹೆಟೆರೊ ಜಂಕ್ಷನ್ ನ ಸಂದರ್ಭದಲ್ಲಿ ನಾವು ವಿಭಿನ್ನ ಬ್ಯಾಂಡ್ ಅಂತರಗಳೊಂದಿಗೆ 2 ವಸ್ತುಗಳನ್ನು ಆಯ್ಕೆ ಮಾಡಲು ಬಯಸುತ್ತೇವೆ ನಾವು ವಿಭಿನ್ನ ಬ್ಯಾಂಡ್ ಅಂತರವನ್ನು ಬಯಸುತ್ತೇವೆ ಏಕೆಂದರೆ ನಾವು ಕೆಲವು ಆಸಕ್ತಿದಾಯಕ ಎಲೆಕ್ಟ್ರಾನಿಕ್ ಗುಣಲಕ್ಷಣಗಳಿಗಾಗಿ ಈ ವ್ಯತ್ಯಾಸವನ್ನು ಬಳಸಿಕೊಳ್ಳಲು ಬಯಸುತ್ತೇವೆ ಆದರೆ ಅದೇ ಸಮಯದಲ್ಲಿ ನಾವು ಉತ್ತಮ ಲ್ಯಾಟಿಸ್ ಹೊಂದಾಣಿಕೆಯನ್ನು ಬಯಸುತ್ತೇವೆ ಆದ್ದರಿಂದ ನಾವು ಈಗ p n ಹೆಟೆರೊ ಜಂಕ್ಷನ್ ನ ಸಂದರ್ಭದಲ್ಲಿ ಬ್ಯಾಂಡ್ ರೇಖಾಚಿತ್ರವನ್ನು ನೋಡೋಣ ಆದ್ದರಿಂದ ನಾನು p n ಜಂಕ್ಷನ್ ಅನ್ನು ಪರಿಗಣಿಸಲಿದ್ದೇನೆ ಆದ್ದರಿಂದ ಮೊದಲನೆಯದು ನನಗೆ n ಬದಿಯನ್ನು ಚಿತ್ರಿಸುತ್ತೇನೆ ಮತ್ತು n ಸೈಡ್ p ಸೈಡ್ಗಿಂತ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಎಂದು ನಾನು ಹೇಳಲಿದ್ದೇನೆ ಇದು ನನ್ನ n ಸೈಡ್ ಈ ಚುಕ್ಕೆಗಳ ರೇಖೆಯು ನಿರ್ವಾತವನ್ನು ಪ್ರತಿನಿಧಿಸುತ್ತದೆ ಇದು ಕಂಡಕ್ಷನ್ ಬ್ಯಾಂಡ್ ಅದು ವೇಲೆನ್ಸ್ ಬ್ಯಾಂಡ್ ಮತ್ತು ಇದು ಫೆರ್ಮಿ ಮಟ್ಟವಾಗಿದೆ ಆದ್ದರಿಂದ ನಾನು ಇದನ್ನು ಮೆಟೀರಿಯಲ್ 1 ಎಂದು ಕರೆಯುತ್ತೇನೆ ಸಬ್ಸ್ಕ್ರಿಪ್ಟ್ 1 ಅನ್ನು ಹಾಕಿ ಇದರಿಂದ ಇದು ಮೆಟೀರಿಯಲ್ 1 ಆಗಿದೆ ಆದ್ದರಿಂದ ನಾವು ಎಲೆಕ್ಟ್ರಾನ್ ಸಂಬಂಧವನ್ನು ವ್ಯಾಖ್ಯಾನಿಸಬಹುದು ಎಲೆಕ್ಟ್ರಾನ್ ಸಂಬಂಧವು ಬೇರೇನೂ ಅಲ್ಲ ಕಂಡಕ್ಷನ್ ಬ್ಯಾಂಡ್ನ ಕೆಳಗಿನಿಂದ ನಿರ್ವಾತ ಮಟ್ಟಕ್ಕೆ ಇರುವ ಶಕ್ತಿ ನನ್ನ ಕೆಲಸದ ಕಾರ್ಯವನ್ನು ಸಹ ನಾವು ವ್ಯಾಖ್ಯಾನಿಸಬಹುದು ಇದು p ಟೈಪ್ ವಸ್ತುವಿನೊಂದಿಗೆ ಜಂಕ್ಷನ್ ಅನ್ನು ರೂಪಿಸುತ್ತದೆ ಇದು ಸಣ್ಣ ಬ್ಯಾಂಡ್ ಅಂತರವನ್ನು ಹೊಂದಿದೆ ಇದು p ಸೈಡ್ ಆಗಿದೆ ಆದ್ದರಿಂದ ಇದು Ec2 Ev2 ಇದು EF2 ಮತ್ತು ಮತ್ತೊಮ್ಮೆ ನಾವು χ2 ಮೌಲ್ಯಗಳನ್ನು ಮತ್ತು ಕೆಲಸದ ಕಾರ್ಯವನ್ನು ಬರೆಯಬಹುದು ಆದ್ದರಿಂದ ಈಗ ನಾನು p n ಜಂಕ್ಷನ್ ಅನ್ನು ರಚಿಸುತ್ತಿದ್ದೇನೆ ಹಾಗಾಗಿ ನನ್ನ ಬಳಿ Eg1 Eg2 ಇದೆ ನಾನು ಎಲೆಕ್ಟ್ರಾನಿಕ್ ಬಾಂಧವ್ಯವನ್ನು ಬೇರೆ ರೀತಿಯಲ್ಲಿ ಹೊಂದಿದ್ದೇನೆ ಮತ್ತು ಕೆಲಸದ ಕಾರ್ಯವು ಬೇರೆ ರೀತಿಯಲ್ಲಿ ಹೋಗುತ್ತಿದೆ 2 ವಸ್ತುಗಳ ಕಂಡಕ್ಷನ್ ಬ್ಯಾಂಡ್ಗಳ ನಡುವಿನ ಶಕ್ತಿಯ ಅಂತರವನ್ನು ಸಹ ನಾವು ವ್ಯಾಖ್ಯಾನಿಸಬಹುದು ಆದ್ದರಿಂದ ಅದು Δ Ec ನಾವು ವೇಲೆನ್ಸ್ ಬ್ಯಾಂಡ್ Δ Ev ನಡುವಿನ ಶಕ್ತಿಯ ಅಂತರವನ್ನು ಸಹ ವ್ಯಾಖ್ಯಾನಿಸಬಹುದು ಆದ್ದರಿಂದ ನಾವು ಈ p n ಜಂಕ್ಷನ್ ಅನ್ನು ಒಟ್ಟಿಗೆ ಸೇರಿಸಲು ಬಯಸುತ್ತೇವೆ ಆದ್ದರಿಂದ ಮೊದಲ ನಿಯಮವು ಸಮತೋಲನದಲ್ಲಿದೆ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರಬೇಕು ಆದ್ದರಿಂದ ನಾನು p n ಜಂಕ್ಷನ್ ಅನ್ನು ಬಿಡಿಸುತ್ತೇನೆ ಆದ್ದರಿಂದ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರಬೇಕು ಆದ್ದರಿಂದ ನಾನು EF1 ಮತ್ತು EF2 ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ವಸ್ತು 1 ಅನ್ನು ಹೊಂದಿದ್ದೇನೆ ಅದು ನನ್ನ n ಟೈಪ್ ಸೆಮಿಕಂಡಕ್ಟರ್ ಆಗಿದೆ ಇದು ವಿಶಾಲವಾದ ಬ್ಯಾಂಡ್ ಅಂತರವನ್ನು ಹೊಂದಿರುವ ವಸ್ತುವಾಗಿದೆ ಮತ್ತು ನಂತರ ನಾನು ಚಿಕ್ಕ ಬ್ಯಾಂಡ್ ಅಂತರದೊಂದಿಗೆ ನನ್ನ p ಟೈಪ್ ವಸ್ತುವನ್ನು ಹೊಂದಿದ್ದೇನೆ ಆದ್ದರಿಂದ ನೀವು ಈ p n ಜಂಕ್ಷನ್ ಅನ್ನು ನೋಡಿದರೆ ಎಲೆಕ್ಟ್ರಾನ್ಗಳು n ನಿಂದ p ಸೈಡ್ಗೆ ಹೋಗುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ n ಬದಿಯಲ್ಲಿ ನೆಟ್ ಪಾಸಿಟಿವ್ ಚಾರ್ಜ್ ಇದೆ p ಸೈಡ್ ನಲ್ಲಿ ನೆಟ್ ನೆಗೆಟಿವ್ ಚಾರ್ಜ್ ಇರುತ್ತದೆ ಆದ್ದರಿಂದ ಎಲೆಕ್ಟ್ರಾನಿಕ್ ಕ್ಷೇತ್ರವು n ನಿಂದ p ಗೆ ಹೋಗುತ್ತದೆ ಸಾಮಾನ್ಯ p n ಜಂಕ್ಷನ್ ನಲ್ಲಿ ಇದು ಒಂದೇ ಪರಿಕಲ್ಪನೆಯಾಗಿದೆ ಮತ್ತು ಬ್ಯಾಂಡ್ಗಳು ವಿದ್ಯುತ್ ಕ್ಷೇತ್ರದ ದಿಕ್ಕಿನಲ್ಲಿ ಬಾಗುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಬ್ಯಾಂಡ್ಗಳು n ಸೈಡ್ನಲ್ಲಿ ಮೇಲಕ್ಕೆ ಬಾಗಬೇಕು ಮತ್ತು ಬ್ಯಾಂಡ್ಗಳು p ಸೈಡ್ನಲ್ಲಿ ಕೆಳಗೆ ಬಾಗಬೇಕು ಆದ್ದರಿಂದ ಕಂಡಕ್ಷನ್ ಬ್ಯಾಂಡ್ಗಳ ಶಕ್ತಿಗಳ ನಡುವೆ ವ್ಯತ್ಯಾಸವಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ Δ Ec ಮತ್ತು ವೇಲೆನ್ಸ್ ಬ್ಯಾಂಡ್Δ Ev ನ ಶಕ್ತಿಗಳಲ್ಲಿನ ವ್ಯತ್ಯಾಸ ಆದ್ದರಿಂದ ಬ್ಯಾಂಡ್ಗಳು ಬಾಗಿದಾಗ ಆ ವ್ಯತ್ಯಾಸವನ್ನು ಸಂರಕ್ಷಿಸಲಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಈ ಅಂತರವು Δ Ev ಆಗಿದೆ ನಾವು ಇದನ್ನು ವಿಸ್ತರಿಸುತ್ತೇವೆ ಮತ್ತು ಈ ಅಂತರವು Δ Ec ಆಗಿದೆ ಆದ್ದರಿಂದ ಈಗ ನಾನು ಈ 2 ಅನ್ನು ಸೇರಿಸಿದರೆ ನಾವು p n ಜಂಕ್ಷನ್ ಮತ್ತು ಅವುಗಳ ಸಮತೋಲನವನ್ನು ಪಡೆಯಬಹುದು ಆದ್ದರಿಂದ ನೀವು ಇದನ್ನು ನೋಡಿದರೆ ನೀವು ಅದೇ ವಸ್ತುವನ್ನು ಹೊಂದಿದ್ದರೆ p n ಜಂಕ್ಷನ್ ಹೇಗೆ ಕಾಣುತ್ತದೆ ಎನ್ನುದಕ್ಕಿಂತ ಭಿನ್ನವಾಗಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ಕಂಡಕ್ಷನ್ ಬ್ಯಾಂಡ್ ಅನ್ನು ನೋಡಿದರೆ ಕನಿಷ್ಠ ಶಕ್ತಿಯಿರುವ ಪ್ರದೇಶವಿದೆ ಆದ್ದರಿಂದ p ಸೈಡ್ನಲ್ಲಿರುವ ಎಲೆಕ್ಟ್ರಾನ್ಗಳು ಜಂಕ್ಷನ್ ನ ಸಮೀಪವಿರುವ ಪ್ರದೇಶದಲ್ಲಿ ಮೂಲಭೂತವಾಗಿ ಸಂಗ್ರಹಗೊಳ್ಳಬಹುದು ಕನಿಷ್ಠ ಶಕ್ತಿಯ ಪ್ರದೇಶವಿದೆ ಅಂದರೆ ಎಲೆಕ್ಟ್ರಾನ್ಗಳು ಆ ಪ್ರದೇಶದ ಬಳಿ ಸಂಗ್ರಹಗೊಳ್ಳಬಹುದು ಅಲ್ಲದೆ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ಗೆ ಶಕ್ತಿಯ ತಡೆಗೋಡೆಗಳು ವಿಭಿನ್ನವಾಗಿವೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳಿಗೆ ಅಡೆತಡೆಗಳು ವಿಭಿನ್ನವಾಗಿವೆ ಆದ್ದರಿಂದ ಇದು ಮತ್ತೆ ಹೆಟೆರೊ ಜಂಕ್ಷನ್ ನ ವಾಹಕತೆಯ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಹೆಟೆರೊ ಜಂಕ್ಷನ್ ಗಳು ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿವೆ ನಾವು ಆಪ್ಟಿಕಲ್ ಗುಣಲಕ್ಷಣಗಳನ್ನು ನೋಡಿದಾಗ ವಾಸ್ತವವಾಗಿ ನೀವು ಎಲೆಕ್ಟ್ರಾನ್ ಶೇಖರಣೆಯನ್ನು ಹೊಂದಬಹುದು n ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿರುವ p n ಜಂಕ್ಷನ್ ಬದಲಿಗೆ ನೀವು p ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿರುವ p n ಜಂಕ್ಷನ್ ಅನ್ನು ಆರಿಸಿದರೆ ಅಲ್ಲಿ ಜಂಕ್ಷನ್ ಬಳಿ ಹೋಲ್ಗಳ ಸಂಗ್ರಹವನ್ನು ನೀವು ನೋಡುತ್ತೀರಿ ಇಲ್ಲಿಗೆ ನಾವು p n ಜಂಕ್ಷನ್ ಮುಗಿಸಿದ್ದೇವೆ ಆದ್ದರಿಂದ p n ಜಂಕ್ಷನ್ ಗಳು ನಾವು 2 ಸೆಮಿಕಂಡಕ್ಟರ್ಗಳ ನಡುವಿನ ಇಂಟರ್ಫೇಸ್ ಅನ್ನು ಹೊಂದಿರುವ ಉದಾಹರಣೆಯಾಗಿದೆ ಆದ್ದರಿಂದ ಅವು ಒಂದೇ ವಸ್ತುವಿನ p ಮತ್ತು n ಆಗಿರಬಹುದು ಅಥವಾ ಅವು ಬೇರೆ ಬೇರೆ ವಸ್ತುವಿನ p ಮತ್ತು n ಆಗಿರಬಹುದು ಮುಂದಿನ ತರಗತಿಯಲ್ಲಿ ನಾವು 1 ಕ್ಕಿಂತ ಹೆಚ್ಚು ಜಂಕ್ಷನ್ ಹೊಂದಿರುವ ಸಾಧನಗಳನ್ನು ನೋಡಲಿದ್ದೇವೆ ಆದ್ದರಿಂದ ಅಂತಹ ಸಾಧನದ ಉದಾಹರಣೆ ಟ್ರಾನ್ಸಿಸ್ಟರ್ ಆಗಿದೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು ಟ್ರಾನ್ಸಿಸ್ಟರ್ಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ